ಹಲೋ ಮತ್ತು ಸುರಕ್ಷಿತ ಸಿಸ್ಟಮ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ನಿರ್ದಿಷ್ಟವಾಗಿ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳನ್ನು ನೋಡುತ್ತಿದ್ದೇವೆ ನಾವು ವಿವೇಚನಾ ಪ್ರವೇಶ ನಿಯಂತ್ರಣವನ್ನು ನೋಡುತ್ತಿದ್ದೇವೆ ಮತ್ತು ವಿವೇಚನಾ ಪ್ರವೇಶವಿರುವ ಯುನಿಕ್ಸ್ ಲಿನಕ್ಸ್ ಸಿಸ್ಟಮ್ಗಳಲ್ಲಿನ ಕಾರ್ಯವಿಧಾನಗಳನ್ನು ಸಹ ನಾವು ನೋಡಿದ್ದೇವೆ ನಿಯಂತ್ರಣ ಕಾರ್ಯವಿಧಾನಗಳನ್ನು ಅಳವಡಿಸಲಾಗಿದೆ ಈಗ ವಿವೇಚನೆಯ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳ ಕೆಲವು ನ್ಯೂನತೆಗಳಿವೆ ಈ ಉಪನ್ಯಾಸದಲ್ಲಿ ನಾವು ವಿವೇಚನೆಯ ಪ್ರವೇಶ ನಿಯಂತ್ರಣದ ನ್ಯೂನತೆಯನ್ನು ನೋಡುತ್ತೇವೆ ಮತ್ತು ನಂತರ ಮಾಹಿತಿ ಹರಿವಿನ ಆಧಾರದ ಮೇಲೆ ಬಲವಾದ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನವನ್ನು ನೋಡುತ್ತೇವೆ ಆದ್ದರಿಂದ ನಾವು ಈ ಉಪನ್ಯಾಸವನ್ನು ಪ್ರಾರಂಭಿಸುತ್ತೇವೆ ವಿವೇಚನೆಯ ಪ್ರವೇಶ ನಿಯಂತ್ರಣದ ನ್ಯೂನತೆಗಳು ಆದ್ದರಿಂದ ಮೂಲಭೂತವಾಗಿ ನಾವು A B ಮತ್ತು C ಎಂಬ ಮೂರು ವಿಷಯಗಳನ್ನು ಹೊಂದಿದ್ದೇವೆ ಮತ್ತು A ಫೈಲ್ನ ಮಾಲೀಕರು ಎಂದು ಹೇಳೋಣ ಮತ್ತು ಅವರು ಫೈಲ್ ಅನ್ನು ಓದಲು B ಗೆ ಪ್ರವೇಶವನ್ನು ನೀಡುತ್ತಾರೆ ಹಿಂದಿನ ಉಪನ್ಯಾಸದಿಂದ ಇದು ಮೂಲಭೂತವಾಗಿ ಹೇಗೆ ಸಾಧ್ಯವಾಯಿತು ಎಂದು ನಮಗೆ ತಿಳಿದಿದೆ ಪ್ರವೇಶ ನಿಯಂತ್ರಣ ಮ್ಯಾಟ್ರಿಕ್ಸ್ನಂತೆ ಮೂಲಭೂತವಾಗಿ ಪ್ರವೇಶ ನಿಯಂತ್ರಣ ಮ್ಯಾಟ್ರಿಕ್ಸ್ನಲ್ಲಿ ಈ ವಸ್ತುವಿಗೆ ಅನುಗುಣವಾದ ಕೋಶವು ಫೈಲ್ ಮತ್ತು ವಿಷಯವು ಅದರಲ್ಲಿ ಮಾಲೀಕತ್ವವನ್ನು ಹೊಂದಿರುತ್ತದೆ ಈಗ ವಿಷಯವು ಆ ಫೈಲ್ನ ಮಾಲೀಕರಾಗಿರುವುದರಿಂದ ಅವನು ಇನ್ನೊಂದು ವಿಷಯ B ಗೆ ಪ್ರವೇಶವನ್ನು ನೀಡಬಹುದು ಫೈಲ್ ಅನ್ನು ಓದಲು ಮತ್ತು ವಿಷಯ B ಮತ್ತು ಈ ನಿರ್ದಿಷ್ಟ ಫೈಲ್ಗೆ ಅನುಗುಣವಾದ ಕೋಶದಲ್ಲಿ ಓದುವ ಗುಣಲಕ್ಷಣವನ್ನು ನಮೂದಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ ಆದ್ದರಿಂದ ಯಾವ ವಿವೇಚನೆಯ ಪ್ರವೇಶ ನಿಯಂತ್ರಣವು ಅನುಮತಿಸುವುದು ಎಂದರೆ B ಫೈಲ್ ಅನ್ನು ಮಾತ್ರ ಓದಬಹುದು ಇದು ಈ ನಿರ್ದಿಷ್ಟ ಫೈಲ್ನಲ್ಲಿ ಯಾವುದೇ ಕಾರ್ಯಾಚರಣೆಯನ್ನು ಬರೆಯಲು ಅಥವಾ ಕಾರ್ಯಗತಗೊಳಿಸಲು ಅಥವಾ ಮಾಡಲು ಸಾಧ್ಯವಿಲ್ಲ ಈ ನಿರ್ದಿಷ್ಟ ವಿಷಯಕ್ಕೆ ಪ್ರವೇಶವನ್ನು ಹೊಂದಿರುವ ಏಕೈಕ ಮಾಲೀಕರಲ್ಲದವರು ಈ ವಿಷಯ B ಮಾತ್ರ ಎಂದು ಊಹಿಸಿ ಫೈಲ್ ಅಂದರೆ ಆ ನಿರ್ದಿಷ್ಟ ಸಿಸ್ಟಮ್ನಲ್ಲಿ ಬೇರೆ ಯಾರೂ ಫೈಲ್ ಅನ್ನು ಓದಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ವಿವೇಚನೆಯ ಪ್ರವೇಶ ನಿಯಂತ್ರಣವು ಪರಿಶೀಲಿಸದ ವಿಷಯವೆಂದರೆ ಈ ವಿಷಯ B ಫೈಲ್ನ ನಕಲನ್ನು ಮಾಡಬಹುದು ಮತ್ತು ಸಂಪೂರ್ಣವಾಗಿ ಹೊಸ ಫೈಲ್ ಮತ್ತು ಈ ಫೈಲ್ ಅನ್ನು ರಚಿಸಬಹುದು ನಂತರ ಇತರ ವಿಷಯಗಳಿಗೆ ರವಾನಿಸಬಹುದು ಹೀಗೆ ನಾವು ನೋಡುವುದೇನೆಂದರೆ ಎ ವಿಷಯದಿಂದ ರಚಿಸಲಾದ ಮತ್ತು ಬಿ ವಿಷಯದಿಂದ ಮಾತ್ರ ಓದಲು ಉದ್ದೇಶಿಸಲಾದ ಫೈಲ್ ಆ ಫೈಲ್ನಲ್ಲಿರುವ ಮಾಹಿತಿಯು ಆ ಫೈಲ್ನಿಂದ ಮಾಹಿತಿಯನ್ನು ಪಡೆದಿರದ ಸಿ ನಂತಹ ಇತರ ವಿಷಯಗಳಿಗೆ ಹಾದುಹೋಗುತ್ತದೆ ಆದ್ದರಿಂದ ಮೂಲಭೂತವಾಗಿ ವಿವೇಚನೆಯ ಪ್ರವೇಶ ನೀತಿಗಳ ಮುಖ್ಯ ನ್ಯೂನತೆಯೆಂದರೆ ಅದು ಮಾಹಿತಿಯ ಹರಿವಿಗೆ ಸಂಬಂಧಿಸಿಲ್ಲ ಈ ನಿರ್ದಿಷ್ಟ ಫೈಲ್ನ ವಿಷಯಗಳನ್ನು ಮತ್ತೊಂದು ವಿಷಯಕ್ಕೆ ನಕಲಿಸದಂತೆ ವಿಷಯ B ಅನ್ನು ತಡೆಯಲು ಇದು ತಪಾಸಣೆಗಳನ್ನು ಮಾಡಲು ಸಾಧ್ಯವಿಲ್ಲ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಪ್ರವೇಶದ ಬಲವಾದ ರೂಪವನ್ನು ನೋಡುತ್ತೇವೆ ಮಾಹಿತಿ ಹರಿವಿನ ನೀತಿಗಳ ಆಧಾರದ ಮೇಲೆ ನಿಯಂತ್ರಣ ಈ ನೀತಿಗಳೊಂದಿಗೆ ಇದು ವಿಷಯ B ಅನ್ನು ಯಾವುದೇ ವಿಷಯಕ್ಕೆ ಮಾಹಿತಿಯನ್ನು ರವಾನಿಸುವುದನ್ನು ತಡೆಯುತ್ತದೆ ವಿವೇಚನೆಯ ಪ್ರವೇಶ ನೀತಿಗಳೊಂದಿಗಿನ ಮತ್ತೊಂದು ಸಮಸ್ಯೆ ಟ್ರೋಜನ್ ಹಾರ್ಸ್ಗಳ ಸಮಸ್ಯೆಯಾಗಿದೆ ಮೂಲಭೂತವಾಗಿ ವಿಷಯ B ಒಂದು ಸಿಸ್ಟಮ್ನಲ್ಲಿ ನಡೆಯುವ ಪ್ರಕ್ರಿಯೆ ಎಂದು ನೀವು ಊಹಿಸಬಹುದು ಆದ್ದರಿಂದ ವಿಷಯ B ಟ್ರೋಜನ್ ಹಾರ್ಸ್ನಿಂದ ಪ್ರಭಾವಿತವಾದಾಗ ಟ್ರೋಜನ್ ಉತ್ತರಾಧಿಕಾರವನ್ನು ಪಡೆಯುತ್ತದೆ ಎಲ್ಲಾ ವಿಷಯಗಳ ಸವಲತ್ತುಗಳು ಮಾಹಿತಿ ಹರಿವಿನ ನೀತಿಗಳೊಂದಿಗೆ ವ್ಯವಸ್ಥೆಯಲ್ಲಿನ ಪ್ರತಿಯೊಂದು ವಸ್ತುವನ್ನು ನಿರ್ದಿಷ್ಟ ಭದ್ರತಾ ವರ್ಗಕ್ಕೆ ನಿಯೋಜಿಸಲಾಗಿದೆ ಉದಾಹರಣೆಗೆ ಇಲ್ಲಿ ನಾವು ಮೂರು ಭದ್ರತಾ ವರ್ಗಗಳನ್ನು A B ಮತ್ತು C ಅನ್ನು ನೋಡುತ್ತೇವೆ ಭದ್ರತಾ ವರ್ಗ A ನಲ್ಲಿರುವ ವಸ್ತುವು ಮೂಲಭೂತವಾಗಿ ಈ ನೀಲಿ ವಸ್ತುಗಳು ವಸ್ತುಗಳು ಹಸಿರು ವಸ್ತುಗಳ ಮೇಲಿನ ಭದ್ರತಾ ವರ್ಗ B ಮತ್ತು ಭದ್ರತಾ ವರ್ಗ C ಯಲ್ಲಿನ ವಸ್ತುವು ಈ ಹಳದಿ ವಸ್ತುಗಳು ಈಗ ಸಿಸ್ಟಮ್ ಒದಗಿಸುವ ಕೆಲವು ನಿಯಮಗಳನ್ನು ಈ ಭದ್ರತಾ ವರ್ಗಗಳ ನಡುವೆ ಹರಿಯುವಂತೆ ಅನುಮತಿಸುತ್ತದೆ ಆದ್ದರಿಂದ ಈ ಮಾಹಿತಿಯ ಹರಿವನ್ನು ಈ ಟ್ರಿಪಲ್ ಸೆಕ್ಯುರಿಟಿ ಕ್ಲಾಸ್ ಫ್ಲೋ ಆಪರೇಟರ್ ಈ ಬಾಣದ ಚಿಹ್ನೆಯಿಂದ ವ್ಯಾಖ್ಯಾನಿಸಲಾಗಿದೆ ಮತ್ತು ನಂತರ ಸಂಬಂಧವನ್ನು ಸೇರುತ್ತದೆ ಆದ್ದರಿಂದ ನಾವು ಭದ್ರತಾ ತರಗತಿಗಳಾದ್ಯಂತ ಮಾಹಿತಿಯು ಹೇಗೆ ಹರಿಯಬೇಕು ಎಂಬುದನ್ನು ನಿರ್ಧರಿಸಲು ನಿಯಮಗಳನ್ನು ವ್ಯಾಖ್ಯಾನಿಸಬಹುದು ಉದಾಹರಣೆಗೆ ನಾವು ಈ ರೀತಿಯ ಬಿ A ಗೆ ಹರಿಯುತ್ತದೆ ಇದರರ್ಥ B ನಿಂದ ಮಾಹಿತಿಯು A ಗೆ ಹರಿಯಬಹುದು ಅಂದರೆ B ನಿಂದ ಈ ಭದ್ರತಾ ವರ್ಗ A ಗೆ ಮಾಹಿತಿ ಹಾಗೆಯೇ ನಾವು ಈ ರೀತಿಯದನ್ನು ಬರೆಯಬಹುದು ಅಲ್ಲಿ C ನಿಂದ B ಗೆ ಮಾಹಿತಿ ಹರಿಯುತ್ತದೆ ಮತ್ತು B ನಿಂದ A ಗೆ ಹರಿಯುತ್ತದೆ ಅದೇ ವಿಷಯವನ್ನು ಪ್ರತಿನಿಧಿಸುವ ಇನ್ನೊಂದು ವಿಧಾನವೆಂದರೆ ಇದನ್ನು ಪ್ರಾಬಲ್ಯ ಸಂಬಂಧ ಎಂದು ಕರೆಯುವ ಮೂಲಕ ಈ ಸಂಕೇತದಲ್ಲಿ ನಾವು ಹೇಳುವುದೇನೆಂದರೆ A ಪ್ರಾಬಲ್ಯವು B ಮತ್ತು B C ಪ್ರಾಬಲ್ಯ ಹೊಂದಿದೆ ಏಕೆಂದರೆ B ನಲ್ಲಿರುವ ವಸ್ತುಗಳ ಎಲ್ಲಾ ಮಾಹಿತಿಯನ್ನು A ಪಡೆಯಬಹುದು ಮತ್ತು ಆದ್ದರಿಂದ A ಪ್ರಾಬಲ್ಯ ಹೊಂದಿದೆ B ಮುಂದೆ ನಾವು ಭದ್ರತಾ ವರ್ಗ C ಯಲ್ಲಿ ಇರುವ ಎಲ್ಲಾ ಮಾಹಿತಿಯನ್ನು ಪಡೆಯಬಹುದು ಮತ್ತು ಆದ್ದರಿಂದ B C ಯಲ್ಲಿ ಪ್ರಾಬಲ್ಯ ಸಾಧಿಸುತ್ತದೆ ಮುಂದೆ ನಾವು ಸೇರುವ ಸಂಬಂಧ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಈ ಸೇರ್ಪಡೆ ಸಂಬಂಧವು ಎರಡು ವರ್ಗಗಳಿಂದ ಮಾಹಿತಿಯನ್ನು ಸಂಯೋಜಿಸುವ ಮೂಲಕ ಕಾನೂನು ಮಾಹಿತಿಯನ್ನು ಹೇಗೆ ಪಡೆಯುತ್ತದೆ ಎಂಬುದನ್ನು ವಿವರಿಸುತ್ತದೆ ನಾವು ಸೆಕ್ಯುರಿಟಿ ಕ್ಲಾಸ್ ಬಿ ನಲ್ಲಿರುವ ನಿರ್ದಿಷ್ಟ ವಸ್ತುವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಸೆಕ್ಯುರಿಟಿ ಕ್ಲಾಸ್ ಎ ಯಲ್ಲಿ ಇರುವ ಇನ್ನೊಂದು ವಸ್ತುವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳೋಣ ಹಸಿರು ವಸ್ತು ಮತ್ತು ನೀಲಿ ವಸ್ತುವಿನ ಈ ಎರಡು ವಸ್ತುಗಳ ಆಧಾರದ ಮೇಲೆ ನಾವು ಮೂರನೇ ವಸ್ತುವನ್ನು ರಚಿಸುತ್ತೇವೆ ಎಂದು ಭಾವಿಸೋಣ ಸೇರುವ ಸಂಬಂಧವು ಈ ಮೂರನೇ ವಸ್ತುವಿನ ಭದ್ರತಾ ವರ್ಗವನ್ನು ವ್ಯಾಖ್ಯಾನಿಸುತ್ತದೆ ಇದನ್ನು ಕೆಲವು ಉದಾಹರಣೆಗಳೊಂದಿಗೆ ಹೇಳೋಣ ಆದ್ದರಿಂದ ಮಾಹಿತಿಯ ಹರಿವಿನ ಅತ್ಯಂತ ಕಟ್ಟುನಿಟ್ಟಾದ ರೂಪವನ್ನು ತೆಗೆದುಕೊಳ್ಳುತ್ತದೆ ಮತ್ತು ವರ್ಗಗಳ ನಡುವೆ ಯಾವುದೇ ಮಾಹಿತಿ ಹರಿಯದ ನಿರ್ದಿಷ್ಟ ಪ್ರಕರಣವನ್ನು ನಾವು ಹೇಗೆ ವ್ಯಾಖ್ಯಾನಿಸಬಹುದು ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ಈ ಉದಾಹರಣೆ ಇಲ್ಲಿದೆ ಮತ್ತು ಈ ಉದಾಹರಣೆಯಲ್ಲಿ ನಾವು ನೋಡುತ್ತೇವೆ ನಾವು A1 ನಿಂದ AN ಗೆ ಸೆಟ್ ಮೂಲಕ ಭದ್ರತಾ ವರ್ಗಗಳನ್ನು ವ್ಯಾಖ್ಯಾನಿಸುತ್ತೇವೆ ಅಲ್ಲಿ A1 ಅತ್ಯಂತ ಕಡಿಮೆ ಭದ್ರತಾ ವರ್ಗ ಮತ್ತು AN ಅತ್ಯುನ್ನತ ಭದ್ರತಾ ವರ್ಗವಾಗಿದೆ ನಂತರ AI ನಿಂದ AI ಗೆ ಮತ್ತು ಬೇರೆಲ್ಲಿಯೂ ಹರಿಯುವುದಿಲ್ಲ ಎಂದು ನಾವು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಗಮನಿಸಿ ಮತ್ತು ನಾವು ಮಾಹಿತಿಯ ಹರಿವನ್ನು ನಿರ್ದಿಷ್ಟ ವರ್ಗದಲ್ಲಿನ ವಸ್ತುಗಳ ನಡುವೆ ಮಾತ್ರ ಹರಿಯುವಂತೆ ಮತ್ತು ವಿವಿಧ ಭದ್ರತಾ ವರ್ಗಗಳಾದ್ಯಂತ ಹರಿಯುವಂತೆ ನಾವು ಮಾಹಿತಿಯ ಹರಿವನ್ನು ವ್ಯಾಖ್ಯಾನಿಸುತ್ತಿದ್ದೇವೆ ಆದ್ದರಿಂದ AI ಯೊಂದಿಗೆ AI ಸೇರುವ ಇತರ ವಸ್ತುವನ್ನು ನಿಮಗೆ ನೀಡುತ್ತದೆ AI ನಲ್ಲಿಯೇ ಆದ್ದರಿಂದ ಇದರ ಅರ್ಥವೇನೆಂದರೆ ನಾವು ಒಂದು ನಿರ್ದಿಷ್ಟ ಭದ್ರತಾ ವರ್ಗದಲ್ಲಿ ಎರಡು ವಸ್ತುಗಳನ್ನು ತೆಗೆದುಕೊಂಡರೆ ಮತ್ತು ನಾವು ಎರಡು ವಸ್ತುಗಳನ್ನು ಸೇರಿಸಿದರೆ ಅದು ಮೂರನೇ ವಸ್ತುವನ್ನು ಅದೇ ಭದ್ರತಾ ವರ್ಗವನ್ನು ರಚಿಸುತ್ತದೆ ಈಗ ನಾವು ಈ ಬಲವಾದ ಊಹೆಯನ್ನು ಸಡಿಲಿಸೋಣ ಅಲ್ಲಿ ನಾವು ವರ್ಗಗಳ ನಡುವೆ ಮಾಹಿತಿ ಹರಿವನ್ನು ಹೊಂದಲು ಬಯಸುವುದಿಲ್ಲ ನಾವು ಇನ್ನೊಂದು ಉದಾಹರಣೆಯನ್ನು ನೋಡುತ್ತೇವೆ ಅಲ್ಲಿ ನಾವು ಕಡಿಮೆ ಭದ್ರತಾ ವರ್ಗದಿಂದ ಹೆಚ್ಚಿನ ಭದ್ರತಾ ವರ್ಗಕ್ಕೆ ಮಾತ್ರ ಮಾಹಿತಿಯ ಹರಿವನ್ನು ಅನುಮತಿಸುತ್ತೇವೆ ಮತ್ತು ಪ್ರತಿಯಾಗಿ ಅಲ್ಲ ಆದ್ದರಿಂದ ನಾವು ವ್ಯಾಖ್ಯಾನಿಸುವ ಮೊದಲು ಭದ್ರತಾ ವರ್ಗ A1 ನಿಂದ AN ವರೆಗೆ ಕಡಿಮೆಯಿಂದ ಹೆಚ್ಚಿನದವರೆಗೆ ಮತ್ತು ಹರಿವಿನ ಕಾರ್ಯಾಚರಣೆಯನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸುತ್ತದೆ A ಆಫ್ J ಹರಿವು A ಯ A ಗೆ J ಗಿಂತ ಕಡಿಮೆ ಅಥವಾ ಸಮಾನವಾಗಿದ್ದರೆ ಮಾತ್ರ ಇದು ಕೆಳ ವರ್ಗದಿಂದ ಉನ್ನತ ವರ್ಗಕ್ಕೆ ಮಾಹಿತಿಯ ಹರಿವನ್ನು ಅನುಮತಿಸುತ್ತದೆ ಅದೇ ರೀತಿ ಸೇರುವ ಸಂಬಂಧವನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಲಾಗಿದೆ AI AJ ನೊಂದಿಗೆ ಸೇರುವುದರಿಂದ ನಿಮಗೆ AI ನೀಡುತ್ತದೆ ನೀವು ಹೆಚ್ಚಿನ ಭದ್ರತಾ ವರ್ಗದೊಂದಿಗೆ ಕಡಿಮೆ ಭದ್ರತಾ ವರ್ಗದಿಂದ ಮಾಹಿತಿಯನ್ನು ಸೇರಿದಾಗ ನಿವ್ವಳ ಫಲಿತಾಂಶವು ಹೆಚ್ಚಿನ ಭದ್ರತಾ ವರ್ಗದ ವಸ್ತುವಾಗಿದೆ ಆದ್ದರಿಂದ ಈ ಉದಾಹರಣೆಯೊಂದಿಗೆ ನಾವು ಸಾಧಿಸುತ್ತಿರುವುದು ಕಡಿಮೆಯಿಂದ ಹೆಚ್ಚಿನವರೆಗೆ ಮಾತ್ರ ಮಾಹಿತಿ ಹರಿವು ಎಂಬುದನ್ನು ಗಮನಿಸಿ ಆದ್ದರಿಂದ ನೀವು ಯೋಚಿಸಬಹುದಾದ ವಿಷಯವೆಂದರೆ ಈ ಕೆಳಗಿನ ಭದ್ರತಾ ನೀತಿಯನ್ನು ಹೊಂದಿರುವ ಕಂಪನಿಯಿದೆ ಎಂದು ಊಹಿಸಿಕೊಳ್ಳಿ ಮ್ಯಾನೇಜರ್ ಮಾಡಿದ ಡಾಕ್ಯುಮೆಂಟ್ ಅನ್ನು ಕಂಪನಿಯ ಇತರ ವ್ಯವಸ್ಥಾಪಕರು ಮಾತ್ರ ಓದಬಹುದು ಮತ್ತು ಯಾವುದೇ ಕೆಲಸಗಾರನು ನಿರ್ದಿಷ್ಟ ಡಾಕ್ಯುಮೆಂಟ್ ಅನ್ನು ಓದಲು ಸಾಧ್ಯವಾಗುವುದಿಲ್ಲ ಕೆಲಸಗಾರನು ಮಾಡಿದ ಡಾಕ್ಯುಮೆಂಟ್ ಅನ್ನು ಆ ನಿರ್ದಿಷ್ಟ ಕಂಪನಿಯಲ್ಲಿನ ಇತರ ಕೆಲಸಗಾರರು ಮಾತ್ರ ಓದಬಹುದು ಮತ್ತು ಆ ನಿರ್ದಿಷ್ಟ ಡಾಕ್ಯುಮೆಂಟ್ ಅನ್ನು ಓದಲು ಯಾವುದೇ ಮ್ಯಾನೇಜರ್ ಯಾವುದೇ ಪ್ರವೇಶವನ್ನು ಹೊಂದಿರಬಾರದು ಸಾರ್ವಜನಿಕ ದಾಖಲೆಗಳು ಎಂದು ಕರೆಯಲ್ಪಡುವ ಮೂರನೇ ವರ್ಗದ ದಾಖಲೆಗಳು ಆದ್ದರಿಂದ ಈ ಸಾರ್ವಜನಿಕ ದಾಖಲೆಗಳನ್ನು ವ್ಯವಸ್ಥಾಪಕರು ಮತ್ತು ಕೆಲಸಗಾರರು ಇಬ್ಬರೂ ಓದಬಹುದು ಈಗ ನೀವು ಈ ನಿರ್ದಿಷ್ಟ ಕಂಪನಿಗೆ ಭದ್ರತಾ ವರ್ಗಗಳನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ಎಂಬುದರ ಕುರಿತು ಯೋಚಿಸಬೇಕು ಈ ನಿರ್ದಿಷ್ಟ ಭದ್ರತಾ ನೀತಿಯನ್ನು ಸಾಧಿಸಲು ಫ್ಲೋ ಆಪರೇಟರ್ ಆಗಿದ್ದು ಈ ನಿರ್ದಿಷ್ಟ ಭದ್ರತಾ ಹರಿವಿನ ನೀತಿಯನ್ನು ಸಾಧಿಸಲು ಸೇರ್ಪಡೆ ಆಪರೇಟರ್ ಏನಾಗಿರಬೇಕು ನಾವು ಈಗ ಕಡ್ಡಾಯ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನವನ್ನು ನೋಡುತ್ತೇವೆ ಆದ್ದರಿಂದ MAC ಅಥವಾ ಕಡ್ಡಾಯ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನವು ಬಹು ಹಂತದ ಭದ್ರತಾ ನೀತಿ ಅಥವಾ MLS ನೀತಿಯ ಸಾಮಾನ್ಯ ರೂಪವಾಗಿದೆ ಈ ನಿರ್ದಿಷ್ಟ ನೀತಿಯಲ್ಲಿ ನಾವು ನಾಲ್ಕು ಪ್ರವೇಶ ವರ್ಗಗಳನ್ನು ವ್ಯಾಖ್ಯಾನಿಸುತ್ತೇವೆ ಇವುಗಳು ಉನ್ನತವಾಗಿವೆ ರಹಸ್ಯ ರಹಸ್ಯ ಗೌಪ್ಯ ಮತ್ತು ವರ್ಗೀಕರಿಸದ ವ್ಯವಸ್ಥೆಯಲ್ಲಿನ ಪ್ರತಿಯೊಂದು ವಸ್ತುವಿಗೆ ಒಂದು ನಿರ್ದಿಷ್ಟ ವರ್ಗೀಕರಣದ ಮಟ್ಟವನ್ನು ನೀಡಲಾಗಿದೆ ಅದು ವ್ಯವಸ್ಥೆಯನ್ನು ಉನ್ನತ ರಹಸ್ಯ ರಹಸ್ಯ ಗೌಪ್ಯ ಅಥವಾ ವರ್ಗೀಕರಿಸದ ಎಂದು ವರ್ಗೀಕರಿಸಬಹುದು ಅದೇ ರೀತಿ ಆ ವ್ಯವಸ್ಥೆಯ ಬಳಕೆದಾರರಂತೆ ಪ್ರತಿಯೊಂದು ವಿಷಯಕ್ಕೂ ಒಂದು ನಿರ್ದಿಷ್ಟ ಕ್ಲಿಯರೆನ್ಸ್ ಮಟ್ಟವನ್ನು ನೀಡಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ಒಂದು ವಿಷಯ X ಆ ವ್ಯವಸ್ಥೆಯಲ್ಲಿ ಇದ್ದರೆ ಆ ವಿಷಯವು ಉನ್ನತ ರಹಸ್ಯ ರಹಸ್ಯ ಗೌಪ್ಯ ಅಥವಾ ವರ್ಗೀಕರಿಸದ ಕ್ಲಿಯರೆನ್ಸ್ ಮಟ್ಟವನ್ನು ಪಡೆಯುತ್ತದೆ ಈ ಕ್ಲಿಯರೆನ್ಸ್ ಮತ್ತು ವರ್ಗೀಕರಣ ಮಟ್ಟಗಳು ನಂತರ ನಾವು ಯಾವ ವಸ್ತುವನ್ನು ಪ್ರವೇಶಿಸಬಹುದು ಎಂಬುದನ್ನು ನಿರ್ಧರಿಸಲು ನಿಯಮಗಳನ್ನು ವ್ಯಾಖ್ಯಾನಿಸಬಹುದು ಆದ್ದರಿಂದ MLS ನೀತಿಯ ಬೆಲ್ ಲಾಪಡುಲಾ ಮಾದರಿಯ ಅತ್ಯಂತ ಸಾಮಾನ್ಯ ರೂಪಗಳಲ್ಲಿ ಒಂದಾಗಿದೆ ಆದ್ದರಿಂದ ಇದನ್ನು ಬೆಲ್ ಮತ್ತು ಲಾಪಾಡುಲಾ ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಇದನ್ನು 1974 ರಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಈ ನಿರ್ದಿಷ್ಟ ಮಾದರಿಯ ಉದ್ದೇಶವು ಮಾಹಿತಿಯನ್ನು ತೆರವುಗೊಳಿಸಿದವರಿಗೆ ಹರಿಯುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಆ ಮಟ್ಟದಲ್ಲಿ ಆದ್ದರಿಂದ ಬೆಲ್ ಲಾಪಾಡುಲಾ ಮಾದರಿಯು ಮೂರು ಗುಣಲಕ್ಷಣಗಳನ್ನು ಅಥವಾ ಮೂರು ನಿಯಮಗಳನ್ನು ಒದಗಿಸುತ್ತದೆ ಆದ್ದರಿಂದ ಬೆಲ್ ಲಾಪಾಡುಲಾ ಮಾದರಿಯು ಪ್ರವೇಶ ನಿಯಂತ್ರಣಕ್ಕಾಗಿ ಮೊದಲ ಮಾದರಿಯಾಗಿದ್ದು ಅದು ಸಹಾಯಕದಲ್ಲಿ ಭದ್ರತೆಯನ್ನು ಔಪಚಾರಿಕವಾಗಿ ಸಾಬೀತುಪಡಿಸಲು ಅನುವು ಮಾಡಿಕೊಡುತ್ತದೆ ಓದಲು ಬರೆಯಲು ಸೇರಿಸಲು ಮತ್ತು ಕಾರ್ಯಗತಗೊಳಿಸಲು ನಾಲ್ಕು ಪ್ರವೇಶ ವಿಧಾನಗಳಿವೆ ಆದ್ದರಿಂದ ಈ ನಾಲ್ಕು ಪ್ರವೇಶ ವಿಧಾನಗಳನ್ನು ವಿಷಯಗಳು ಮತ್ತು ವಸ್ತುಗಳ ನಡುವೆ ವ್ಯಾಖ್ಯಾನಿಸಲಾಗಿದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಈ ನಾಲ್ಕು ಪ್ರವೇಶ ವಿಧಾನಗಳನ್ನು ಕ್ಲಿಯರೆನ್ಸ್ ಮಟ್ಟಗಳು ಮತ್ತು ವರ್ಗೀಕರಣ ಮಟ್ಟಗಳಿಗೆ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇದು ಒಂದು ವಿಷಯದೊಂದಿಗೆ ಒಂದು ವಿಷಯವನ್ನು ಹೇಳುತ್ತದೆ ನಿರ್ದಿಷ್ಟ ಕ್ಲಿಯರೆನ್ಸ್ ಮಟ್ಟವು ನಿರ್ದಿಷ್ಟ ವರ್ಗೀಕರಣ ಮಟ್ಟದಲ್ಲಿ ವಸ್ತುಗಳನ್ನು ಪ್ರವೇಶಿಸಬಹುದು ಆದ್ದರಿಂದ ಬೆಲ್ ಲಾಪಾಡುಲಾ ಮಾದರಿಯು ಮೂರು ವಿಭಿನ್ನ ಗುಣಲಕ್ಷಣಗಳನ್ನು ವ್ಯಾಖ್ಯಾನಿಸುತ್ತದೆ ಇದು ನೋ ರೀಡ್ ಅಪ್ ಅಥವಾ ಸರಳ ಭದ್ರತಾ ಆಸ್ತಿ ಅಥವಾ SS ಆಸ್ತಿ ಎಂದೂ ಕರೆಯಲ್ಪಡುತ್ತದೆ ಇದು ನೋ ರೈಟ್ ಡೌನ್ ಅಥವಾ ಸ್ಟಾರ್ ಆಸ್ತಿ ಎಂದು ಕರೆಯಲ್ಪಡುವ ಎರಡನೇ ಆಸ್ತಿಯನ್ನು ಸಹ ವ್ಯಾಖ್ಯಾನಿಸುತ್ತದೆ ಮತ್ತು ಅಂತಿಮವಾಗಿ ಇದು ವಿವೇಚನಾಶೀಲ ಭದ್ರತಾ ಆಸ್ತಿಯನ್ನು ವ್ಯಾಖ್ಯಾನಿಸುತ್ತದೆ ಇದು ಪ್ರವೇಶ ಮ್ಯಾಟ್ರಿಕ್ಸ್ನ ಆಧಾರದ ಮೇಲೆ ಪ್ರತಿ ಪ್ರವೇಶವನ್ನು ಮಧ್ಯಸ್ಥಿಕೆ ಮಾಡುತ್ತದೆ ಆದ್ದರಿಂದ ಈ ಎರಡು ನೀತಿಗಳು ನೋ ರೀಡ್ ಅಪ್ ಮತ್ತು ನೋ ರೈಟ್ ಡೌನ್ ಎಂಬುದನ್ನು ನೋಡೋಣ ಮೂಲಭೂತವಾಗಿ ನೋ ರೀಡ್ ಅಪ್ನೊಂದಿಗೆ ಇದು ಸಂಭವಿಸುತ್ತದೆ ನೀವು ಗೌಪ್ಯತೆಯ ಕ್ಲಿಯರೆನ್ಸ್ ಮಟ್ಟವನ್ನು ಹೊಂದಿರುವ ವಿಷಯವನ್ನು ಹೊಂದಿದ್ದೀರಿ ಎಂದು ನಾವು ಹೇಳೋಣ ಆದ್ದರಿಂದ ನೋ ರೀಡ್ ಅಪ್ ಎಂದರೆ ಈ ವಿಷಯವು ಹೆಚ್ಚಿನ ವರ್ಗೀಕರಣ ಮಟ್ಟವನ್ನು ಹೊಂದಿರುವ ಯಾವುದೇ ವಸ್ತುಗಳನ್ನು ಓದಲು ಸಾಧ್ಯವಿಲ್ಲ ಆದ್ದರಿಂದ ಉದಾಹರಣೆಗೆ ಈ ವಿಷಯ ಯಾವುದೇ ರಹಸ್ಯ ವಸ್ತುಗಳು ಅಥವಾ ಯಾವುದೇ ಉನ್ನತ ರಹಸ್ಯ ವಸ್ತುಗಳನ್ನು ಓದಲು ಸಾಧ್ಯವಾಗುವುದಿಲ್ಲ ಮತ್ತೊಂದೆಡೆ ಗೌಪ್ಯತೆಯ ಕ್ಲಿಯರೆನ್ಸ್ ಮಟ್ಟವನ್ನು ಹೊಂದಿರುವ ಈ ವಿಷಯವು ಗೌಪ್ಯ ಎಂದು ವರ್ಗೀಕರಿಸಲಾದ ಎಲ್ಲಾ ವಸ್ತುಗಳನ್ನು ಮತ್ತು ವರ್ಗೀಕರಿಸದ ಎಲ್ಲಾ ವಸ್ತುಗಳನ್ನು ಓದಬಹುದು ಮಾಹಿತಿಯ ಹರಿವು ಕಡಿಮೆ ವರ್ಗೀಕರಣ ಮಟ್ಟದಿಂದ ಉನ್ನತ ವರ್ಗೀಕರಣದ ಮಟ್ಟಕ್ಕೆ ಮಾತ್ರ ನಿರ್ಬಂಧಿಸಲ್ಪಟ್ಟಿದೆ ಮತ್ತು ಪ್ರತಿಯಾಗಿ ಅಲ್ಲ ಎಂದು ನಾವು ನೋಡುತ್ತೇವೆ ಹೆಚ್ಚುವರಿಯಾಗಿ Bell LaPadula ಮಾದರಿಯು ನೋ ರೈಟ್ ಡೌನ್ ಎಂದು ಕರೆಯಲ್ಪಡುವ ಎರಡನೇ ಆಸ್ತಿಯನ್ನು ಹೊಂದಿದೆ ಆದ್ದರಿಂದ ಈ ನಿರ್ದಿಷ್ಟ ಆಸ್ತಿಯ ಅರ್ಥವೇನೆಂದರೆ ಗೌಪ್ಯತೆಯ ಕ್ಲಿಯರೆನ್ಸ್ ಮಟ್ಟವನ್ನು ಹೊಂದಿರುವ ವಿಷಯವು ಗೌಪ್ಯ ಮಟ್ಟದಲ್ಲಿ ಅಥವಾ ರಹಸ್ಯ ಮಟ್ಟದಲ್ಲಿ ಅಥವಾ ಉನ್ನತ ರಹಸ್ಯ ಮಟ್ಟದಲ್ಲಿ ವಸ್ತುಗಳನ್ನು ಬರೆಯಬಹುದು ಅದು ಯಾವುದೇ ವರ್ಗೀಕರಿಸದ ವಸ್ತುಗಳಿಗೆ ಬರೆಯಲು ಸಾಧ್ಯವಾಗುವುದಿಲ್ಲ ಈಗ ಈ ನಿರ್ದಿಷ್ಟ ಆಸ್ತಿಯನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಕಷ್ಟವಾಗಿದೆ ಮೂಲಭೂತವಾಗಿ ನಾವು ಇಲ್ಲಿ ನಿರ್ಬಂಧಿಸುತ್ತಿರುವುದು ಏನೆಂದರೆ ನಿರ್ದಿಷ್ಟ ಕ್ಲಿಯರೆನ್ಸ್ ಮಟ್ಟವನ್ನು ಹೊಂದಿರುವ ಬಳಕೆದಾರರು ಕಡಿಮೆ ವರ್ಗೀಕರಣದ ಹಂತದಲ್ಲಿರುವ ವಸ್ತುಗಳಿಗೆ ಹಕ್ಕು ಮಾಡಲು ಸಾಧ್ಯವಿಲ್ಲ ಮತ್ತೊಂದೆಡೆ ಈ ನಿರ್ದಿಷ್ಟ ವಿಷಯವು ಹೆಚ್ಚಿನ ವರ್ಗೀಕರಣ ಮಟ್ಟದಲ್ಲಿ ಎಲ್ಲಾ ವಸ್ತುಗಳಿಗೆ ಬರೆಯಬಹುದು ಈಗ ಈ ನಿರ್ದಿಷ್ಟ ಸ್ಲೈಡ್ನಲ್ಲಿ ನಾವು ಬೆಲ್ ಲಾಪದುಲಾ ಮಾದರಿಯು ನೋ ರೈಟ್ ಡೌನ್ ಅನ್ನು ಏಕೆ ವ್ಯಾಖ್ಯಾನಿಸುತ್ತದೆ ಎಂಬುದನ್ನು ನೋಡುತ್ತೇವೆ ನಾವು ಇಲ್ಲಿ ಒಂದು ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ಎಂದು ಭಾವಿಸೋಣ ಅದು ಗೌಪ್ಯ ಕ್ಲಿಯರೆನ್ಸ್ ಅನ್ನು ಹೊಂದಿದೆ ಇದರರ್ಥ ಈ ನಿರ್ದಿಷ್ಟ ಪ್ರಕ್ರಿಯೆಯು ವರ್ಗೀಕರಿಸಲಾದ ವಸ್ತುಗಳನ್ನು ಓದಬಹುದು ಎಂದು ಹೇಳುತ್ತದೆ ಗೌಪ್ಯ ಈಗ ಈ ಪ್ರಕ್ರಿಯೆಯು ಮಾಲ್ವೇರ್ ಅಥವಾ ಟ್ರೋಜನ್ನಿಂದ ಸೋಂಕಿಗೆ ಒಳಗಾಗಿದೆ ಎಂದು ನಾವು ಭಾವಿಸೋಣ ಈ ಟ್ರೋಜನ್ ಕಾರ್ಯಗತಗೊಳಿಸಿದಾಗ ಅದು ಅದರ ಮೂಲ ಪ್ರಕ್ರಿಯೆಯ ಎಲ್ಲಾ ಸವಲತ್ತುಗಳನ್ನು ಪಡೆದುಕೊಳ್ಳುತ್ತದೆ ಈ ಸಂದರ್ಭದಲ್ಲಿ ಟ್ರೋಜನ್ ಗೌಪ್ಯತೆಯ ಕ್ಲಿಯರೆನ್ಸ್ನೊಂದಿಗೆ ರನ್ ಆಗುತ್ತದೆ ಆದ್ದರಿಂದ ಟ್ರೋಜನ್ ಎಲ್ಲಾ ಗೌಪ್ಯ ಫೈಲ್ಗಳನ್ನು ಓದಬಲ್ಲದು ಈಗ ಟ್ರೋಜನ್ ಏನು ಮಾಡಬಹುದೆಂದು ಬರೆಯುವ ನೀತಿ ಇಲ್ಲದಿದ್ದರೆ ಈ ಟ್ರೋಜನ್ ಏನು ಮಾಡಬಲ್ಲದು ಎಂದರೆ ಅದು ಈ ಗೌಪ್ಯ ಫೈಲ್ಗಳನ್ನು ವರ್ಗೀಕೃತ ಮಟ್ಟಕ್ಕೆ ಬರೆಯಬಹುದು ಹೀಗೆ ಹರಿವು ಇದೆ ಎಂದು ನಾವು ನೋಡುತ್ತೇವೆ ಹೆಚ್ಚಿನ ವರ್ಗೀಕರಣ ಮಟ್ಟದಿಂದ ಕೆಳಮಟ್ಟದ ವರ್ಗೀಕರಣದ ಮಟ್ಟಕ್ಕೆ ಅಂತಹ ಹರಿವುಗಳನ್ನು ತಡೆಗಟ್ಟುವ ಸಲುವಾಗಿ ಗೌಪ್ಯದಿಂದ ವರ್ಗೀಕರಿಸದ ಮಾಹಿತಿಯನ್ನು ಬೆಲ್ ಲಾಪಡುಲಾ ಮಾದರಿಯು ನೋ ರೈಟ್ ಡೌನ್ ನೀತಿಯನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಬೆಲ್ ಲಾಪಡುಲಾ ಮಾದರಿಯು ಕಡಿಮೆ ವರ್ಗೀಕರಣದ ಮಟ್ಟದಲ್ಲಿ ಫೈಲ್ಗಳಿಗೆ ಬರೆಯುವುದನ್ನು ತಡೆಯುತ್ತದೆ ಇದು ಹೆಚ್ಚಿನ ವರ್ಗೀಕರಣ ಹಂತಗಳಲ್ಲಿ ಫೈಲ್ಗಳಿಗೆ ಬರೆಯುವುದನ್ನು ತಡೆಯುವುದಿಲ್ಲ ಆದ್ದರಿಂದ ಇದರರ್ಥ ಗೌಪ್ಯ ಕ್ಯಾನ್ನ ಕ್ಲಿಯರೆನ್ಸ್ನೊಂದಿಗೆ ವಿಷಯವಾಗಿದೆ ರಹಸ್ಯ ಮತ್ತು ಅತ್ಯಂತ ರಹಸ್ಯವಾಗಿರುವ ಫೈಲ್ಗಳನ್ನು ಬರೆಯಿರಿ ಆದಾಗ್ಯೂ ಈ ವಿಷಯವು ಇತರ ಫೈಲ್ಗಳನ್ನು ಓದಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಬೆಲ್ ಲಾಪಾಡುಲಾ ಮಾದರಿಯಲ್ಲಿ ಈ ನಿರ್ದಿಷ್ಟ ನಿಯಮವನ್ನು ಭದ್ರತೆಯ ಔಪಚಾರಿಕ ಪುರಾವೆಯನ್ನು ಸಾಧಿಸಲು ಸೇರಿಸಲಾಗುತ್ತದೆ Bell LaPadula ಮಾದರಿಯು ವಿವರಿಸುವ ಮೂರನೇ ಆಸ್ತಿಯೆಂದರೆ DS ಆಸ್ತಿಯು ವಿವೇಚನೆಯ ಪ್ರವೇಶ ನಿಯಂತ್ರಣವಾಗಿದೆ ಆದ್ದರಿಂದ ನೀವು ಕಡ್ಡಾಯ ಪ್ರವೇಶ ನಿಯಂತ್ರಣವನ್ನು ಹೊಂದಿದ್ದರೂ ಅಥವಾ MAC ಲೇಯರ್ ಅನ್ನು ವ್ಯಾಖ್ಯಾನಿಸಿದ್ದರೂ ಸಹ ನೀವು ಇನ್ನೂ ವಿವೇಚನಾ ಪ್ರವೇಶ ನಿಯಂತ್ರಣವನ್ನು ಹೊಂದಿರಬೇಕು ನಿಮ್ಮ ಸಿಸ್ಟಂನಲ್ಲಿನ ಕಾರ್ಯವಿಧಾನ ಮೂಲಭೂತವಾಗಿ MAC ನಿಯಮಗಳು ವಿವೇಚನೆಯ ಪ್ರವೇಶ ನಿಯಂತ್ರಣ ನೀತಿಗಳನ್ನು ತಿದ್ದಿ ಬರೆಯುತ್ತವೆ ಬಳಕೆದಾರರು ಅನಧಿಕೃತ ವ್ಯಕ್ತಿಗಳಿಗೆ ಡೇಟಾವನ್ನು ನೀಡಲು ಸಾಧ್ಯವಿಲ್ಲ ಈಗ ವಿವೇಚನೆಯ ಪ್ರವೇಶ ನಿಯಂತ್ರಣ ನೀತಿಗಳೊಂದಿಗೆ ಅವನು ಅಥವಾ ಅವಳು ಹೊಂದಿರುವ ಡಾಕ್ಯುಮೆಂಟ್ಗೆ ಅವರು ಅಥವಾ ಅವಳು ಹೊಂದಿರುವ ಡಾಕ್ಯುಮೆಂಟ್ಗೆ ಪ್ರವೇಶವನ್ನು ನೀಡಬಹುದು ಆದಾಗ್ಯೂ MAC ನಿಯಮಗಳ ಅರ್ಥವನ್ನು ಒದಗಿಸಿದರೆ ಮಾತ್ರ ಇದನ್ನು ಅನುಮತಿಸಬಹುದು ಆದ್ದರಿಂದ ಉದಾಹರಣೆಗೆ ಒಂದು ನಿರ್ದಿಷ್ಟ ವಿಷಯವನ್ನು ಉನ್ನತ ರಹಸ್ಯ ಎಂದು ಹೇಳಿ ಕ್ಲಿಯರೆನ್ಸ್ ಮಟ್ಟ ಆದ್ದರಿಂದ ಇದರರ್ಥ ಆ ನಿರ್ದಿಷ್ಟ ವಿಷಯವು ಉನ್ನತ ರಹಸ್ಯ ಎಂದು ಗುರುತಿಸಲಾದ ಎರಡು ಫೈಲ್ಗಳನ್ನು ಓದಬಹುದು ಅಥವಾ ಬರೆಯಬಹುದು ಈಗ Bell LaPadula ಮಾದರಿಯಲ್ಲಿ ಇರುವ ವಿವೇಚನೆಯ ಪ್ರವೇಶ ನಿಯಂತ್ರಣವು ಈ ನಿರ್ದಿಷ್ಟ ಉನ್ನತ ರಹಸ್ಯ ಬಳಕೆದಾರರು ಇತರರಿಗೆ ಹಕ್ಕುಗಳನ್ನು ನೀಡಲು ಪ್ರವೇಶ ಮ್ಯಾಟ್ರಿಕ್ಸ್ ಅನ್ನು ಬಳಸಬಹುದು ಎಂದು ಅನುಮತಿಸುತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ ವಿವೇಚನಾ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನದೊಂದಿಗೆ ನಿರ್ದಿಷ್ಟ ಬಳಕೆದಾರರು ಹಕ್ಕುಗಳನ್ನು ನೀಡಬಹುದು ಇತರ ಬಳಕೆದಾರರಿಗೆ ಉನ್ನತ ರಹಸ್ಯ ವಸ್ತುಗಳು ಆದಾಗ್ಯೂ MAC ನಿಯಮಗಳನ್ನು ಸಹ ಪೂರೈಸಬೇಕಾಗಿರುವುದರಿಂದ ಅದು ನೋ ರೈಟ್ ಡೌನ್ ಆಗಿದೆ ಮತ್ತು ಅದು ನೋ ರೀಡ್ ಅಪ್ ಮತ್ತು ನೋ ರೈಟ್ ಡೌನ್ ಆಗಿರುವುದರಿಂದ ಈ ನಿರ್ದಿಷ್ಟ ಬಳಕೆದಾರರು ವಿಷಯಗಳಿಗೆ ಮಾತ್ರ ಪ್ರವೇಶವನ್ನು ನೀಡುತ್ತಾರೆ ಎಂದರ್ಥ ಅದೇ ಉನ್ನತ ರಹಸ್ಯ ಮಟ್ಟದಲ್ಲಿವೆ ಆದ್ದರಿಂದ ಉದಾಹರಣೆಗೆ ಈ ವಿಷಯವು ವರ್ಗೀಕರಿಸದ ಎಂದು ಗುರುತಿಸಲಾದ ಮತ್ತೊಂದು ವಿಷಯಕ್ಕೆ ಓದಲು ಪ್ರವೇಶವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾನು ಉನ್ನತ ರಹಸ್ಯದ ಕ್ಲಿಯರೆನ್ಸ್ ಮಟ್ಟವನ್ನು ಹೊಂದಿರುವ ವಿಷಯವು ಹೊಂದಿರುವ ಮತ್ತೊಂದು ವಿಷಯಕ್ಕೆ ಡಾಕ್ಯುಮೆಂಟ್ಗೆ ಓದಲು ಪ್ರವೇಶವನ್ನು ನೀಡಲು ಸಾಧ್ಯವಾಗುವುದಿಲ್ಲ ವರ್ಗೀಕರಿಸದ ಕ್ಲಿಯರೆನ್ಸ್ ಮಟ್ಟ ಆದ್ದರಿಂದ ಇದು ವಿವೇಚನೆಯ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳು ವ್ಯವಸ್ಥೆಯಲ್ಲಿ ಇದ್ದರೂ ಸಹ ಕಡ್ಡಾಯ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳು ವಿವಿಧ ಕ್ಲಿಯರೆನ್ಸ್ ಹಂತಗಳಲ್ಲಿ ಅನಧಿಕೃತ ಮಾಹಿತಿಯ ಹರಿವನ್ನು ತಡೆಯುತ್ತದೆ Bell LaPadula ಮಾದರಿಯ ಮಿತಿಗಳು ಕೆಳಕಂಡಂತಿವೆ ನೀವು ಮೊದಲು ಗಮನಿಸಿರುವಂತೆ Bell LaPadula ಮಾದರಿಯು ಗೌಪ್ಯತೆಯ ಕ್ಲಿಯರೆನ್ಸ್ ಹೊಂದಿರುವ ಬಳಕೆದಾರರಿಗೆ ರಹಸ್ಯ ಅಥವಾ ಉನ್ನತ ರಹಸ್ಯ ಎಂದು ಗುರುತಿಸಲಾದ ಎರಡು ಫೈಲ್ಗಳನ್ನು ಬರೆಯಲು ಅನುಮತಿಸುತ್ತದೆ ಈಗ ಇದು ಕಾರಣವಾಗಬಹುದು ಸಮಗ್ರತೆಯ ಸಮಸ್ಯೆಗಳು ಬೆಲ್ ಲಾಪಾಡುಲಾ ಮಾದರಿಯು ಗೌಪ್ಯತೆಗೆ ಮಾತ್ರ ಸಂಬಂಧಿಸಿದೆ ಇದು ಸರಿಯಾದ ಕ್ಲಿಯರೆನ್ಸ್ ಮಟ್ಟದ ಬಳಕೆದಾರರಿಗೆ ಸರಿಯಾದ ಸ್ಥಳ ಮಟ್ಟದೊಂದಿಗೆ ಸರಿಯಾದ ದಾಖಲೆಗಳನ್ನು ಪ್ರವೇಶಿಸಲು ಅನುಮತಿಸುವ ವಿನ್ಯಾಸವಾಗಿದೆ Bell LaPadula ಮಾದರಿಯ ಮತ್ತೊಂದು ಮಿತಿಯೆಂದರೆ ಮಟ್ಟಗಳ ಬದಲಾವಣೆಯ ಸಂದರ್ಭದಲ್ಲಿ ಬಳಕೆದಾರನು ಒಂದು ನಿರ್ದಿಷ್ಟ ಕಂಪನಿಯ ಉನ್ನತ ರಹಸ್ಯದ ಕ್ಲಿಯರೆನ್ಸ್ ಅನ್ನು ಹೊಂದಿದ್ದಾನೆ ಎಂದು ನಾವು ಭಾವಿಸೋಣ ಈಗ ಕೆಲವೊಮ್ಮೆ ನಂತರ ಬಳಕೆದಾರರು ಕಂಪನಿಯನ್ನು ತೊರೆಯುತ್ತಾರೆ ಎಂದು ಭಾವಿಸೋಣ ಆದ್ದರಿಂದ ಏನು ಆಗಲೇಬೇಕು ಎಂದರೆ ಬಳಕೆದಾರರು ಉನ್ನತ ರಹಸ್ಯದಿಂದ ವರ್ಗೀಕರಿಸದ ಕ್ಲಿಯರೆನ್ಸ್ಗೆ ಹೋಗಬೇಕು ಆದ್ದರಿಂದ ಇದು ಗೌಪ್ಯತೆಯ ಉಲ್ಲಂಘನೆಗೆ ಕಾರಣವಾಗಬಹುದು ಇದರರ್ಥ ಕಂಪನಿಯಲ್ಲಿರುವ ಉನ್ನತ ರಹಸ್ಯ ಮಾಹಿತಿಯನ್ನು ಈಗ ವರ್ಗೀಕರಿಸದ ಬಳಕೆದಾರರು ಪ್ರವೇಶಿಸುತ್ತಾರೆ ಆದ್ದರಿಂದ ಬೆಲ್ ಲಾಪಾಡುಲಾ ಮಾದರಿಯು ಈ ಉಲ್ಲಂಘನೆಯನ್ನು ಪತ್ತೆಹಚ್ಚಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮಟ್ಟಗಳ ಬದಲಾವಣೆಯ ಸಂದರ್ಭದಲ್ಲಿ ಹೆಚ್ಚುವರಿ ನಿಯಮದ ಅಗತ್ಯವಿರುತ್ತದೆ ಇದನ್ನು ಸಾಧಿಸಲು ಬೆಲ್ ಲಾಪದುಲಾ ಮಾದರಿಗೆ ವ್ಯಾಖ್ಯಾನಿಸಲಾದ ಟ್ರ್ಯಾಂಕ್ವಿಲಿಟಿ ಪ್ರಾಪರ್ಟೀಸ್ ಎಂದು ಕರೆಯಲ್ಪಡುವ ಹೆಚ್ಚುವರಿ ನಿಯಮವಿದೆ ಟ್ರ್ಯಾಂಕ್ವಿಲಿಟಿ ಪ್ರಾಪರ್ಟಿಯ ಎರಡು ರೂಪಗಳಿವೆ ಸ್ಟ್ರಾಂಗ್ ಟ್ರ್ಯಾಂಕ್ವಿಲಿಟಿ ಪ್ರಾಪರ್ಟಿ ಮತ್ತು ವೀಕ್ ಟ್ರ್ಯಾಂಕ್ವಿಲಿಟಿ ಪ್ರಾಪರ್ಟಿ ಸ್ಟ್ರಾಂಗ್ ಟ್ರ್ಯಾಂಕ್ವಿಲಿಟಿ ಪ್ರಾಪರ್ಟಿಯನ್ನು ವ್ಯಾಖ್ಯಾನಿಸಲಾಗಿದೆ ಮತ್ತು ಆಬ್ಜೆಕ್ಟ್ಗಳು ಸಿಸ್ಟಮ್ನ ಜೀವಿತಾವಧಿಯಲ್ಲಿ ಲೇಬಲ್ಗಳನ್ನು ಬದಲಾಯಿಸುವುದಿಲ್ಲ ನಿರ್ದಿಷ್ಟ ವಿಷಯವು ಉನ್ನತ ರಹಸ್ಯದ ಕ್ಲಿಯರೆನ್ಸ್ ಹೊಂದಿದ್ದರೆ ನಂತರ ಒಂದು ನಿರ್ದಿಷ್ಟ ವಿಷಯವು ಸಿಸ್ಟಮ್ನ ಸಂಪೂರ್ಣ ಅವಧಿಯವರೆಗೆ ಉನ್ನತ ರಹಸ್ಯ ಕ್ಲಿಯರೆನ್ಸ್ನಲ್ಲಿ ಉಳಿಯುತ್ತದೆ ಅದೇ ರೀತಿಯಲ್ಲಿ ಒಂದು ವಸ್ತುವನ್ನು ಗೌಪ್ಯ ಎಂದು ವ್ಯಾಖ್ಯಾನಿಸಿದರೆ ಅದು ವ್ಯವಸ್ಥೆಯ ಸಂಪೂರ್ಣ ಜೀವಿತಾವಧಿಯಲ್ಲಿ ಗೌಪ್ಯವಾಗಿರುತ್ತದೆ ಆದ್ದರಿಂದ ದುರ್ಬಲವಾದ ಶಾಂತತೆಯ ಆಸ್ತಿಯನ್ನು ಈ ಕೆಳಗಿನ ವಿಷಯವಾಗಿ ವ್ಯಾಖ್ಯಾನಿಸಲಾಗಿದೆ ಮತ್ತು ವಸ್ತುಗಳು ಚೈತನ್ಯವನ್ನು ಉಲ್ಲಂಘಿಸುವ ರೀತಿಯಲ್ಲಿ ಲೇಬಲ್ ಅನ್ನು ಬದಲಾಯಿಸುವುದಿಲ್ಲ ಭದ್ರತಾ ನೀತಿ ಮೂಲಭೂತವಾಗಿ ಈ ದುರ್ಬಲವಾದ ಟ್ರ್ಯಾಂಕ್ವಿಲಿಟಿ ಆಸ್ತಿಯು ನಮ್ಮ ವಿಷಯಗಳನ್ನು ವ್ಯಾಖ್ಯಾನಿಸಬೇಕು ಮತ್ತು ವಸ್ತುಗಳು ಮಟ್ಟವನ್ನು ಬದಲಾಯಿಸಬಹುದು ಇದರಿಂದ ಬೆಲ್ ಲಾಪಾಡುಲಾ ಗುಣಲಕ್ಷಣಗಳನ್ನು ಉಲ್ಲಂಘಿಸಲಾಗುವುದಿಲ್ಲ ಈ ಬಲವಾದ ಟ್ರ್ಯಾಂಕ್ವಿಲಿಟಿ ಆಸ್ತಿಯೊಂದಿಗೆ ಸಿಸ್ಟಮ್ನ ಸುರಕ್ಷತೆಯನ್ನು ಸಾಬೀತುಪಡಿಸುವಾಗ ಸುಲಭವಾಗಿ ಮಾಡಬಹುದು ದುರ್ಬಲವಾದ ಸುರಕ್ಷತೆಯನ್ನು ಸಾಬೀತುಪಡಿಸುತ್ತದೆ ನೆಮ್ಮದಿಯ ಆಸ್ತಿ ಹೆಚ್ಚು ಕಷ್ಟಕರವಾಗುತ್ತದೆ Bell LaPadula ಮಾದರಿಯ ಮತ್ತೊಂದು ಮಿತಿಗಳು ರಹಸ್ಯ ಚಾನೆಲ್ಗಳಿಗೆ ಸಂಬಂಧಿಸಿವೆ ಆದ್ದರಿಂದ ನೀವು ಈ ನಿರ್ದಿಷ್ಟ ಪ್ರಕ್ರಿಯೆಯನ್ನು ಗೌಪ್ಯತೆಯ ಕ್ಲಿಯರೆನ್ಸ್ನೊಂದಿಗೆ ನಡೆಸುತ್ತಿರುವಿರಿ ಎಂದು ಹೇಳೋಣ ಈಗ Bell LaPadula ಮಾದರಿಯು ಈ ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ ಅಥವಾ ಯಾವುದೇ ಟ್ರೋಜನ್ ರನ್ನಿಂಗ್ ಅನ್ನು ಖಚಿತಪಡಿಸುತ್ತದೆ ಈ ನಿರ್ದಿಷ್ಟ ಪ್ರಕ್ರಿಯೆಯೊಳಗೆ ವರ್ಗೀಕರಿಸದ ಮಟ್ಟಕ್ಕೆ ಗೌಪ್ಯವಾದ ಮಾಹಿತಿಯನ್ನು ವರ್ಗಾಯಿಸುವುದಿಲ್ಲ ಆದಾಗ್ಯೂ ಸ್ಥಳದಲ್ಲಿ ಬೆಲ್ ಲಾಪಾಡುಲಾ ಮಾದರಿಯ ಹೊರತಾಗಿಯೂ ಸಂವಹನವು ಇನ್ನೂ ಸಂಭವಿಸಬಹುದು ಆದ್ದರಿಂದ ರಹಸ್ಯ ಚಾನಲ್ಗಳು ಎಂದು ಕರೆಯಲ್ಪಡುತ್ತವೆ ಆದ್ದರಿಂದ ರಹಸ್ಯ ಚಾನೆಲ್ಗಳು ಮೂಲಭೂತವಾಗಿ ಸಂವಹನಕ್ಕಾಗಿ ಒಂದು ಚಾನಲ್ ಆಗಿದ್ದು ಅದು ವಿನ್ಯಾಸದಿಂದ ಉದ್ದೇಶಿಸಿಲ್ಲ ಉದಾಹರಣೆಗೆ ಬಳಕೆದಾರ ಪುಟ ದೋಷಗಳು ಫೈಲ್ ಲಾಕ್ ಕ್ಯಾಶ್ ಮೆಮೊರಿ ಬ್ರಾಂಚ್ ಪ್ರಿಡಿಕ್ಟರ್ಗಳು ಮತ್ತು ಮುಂತಾದವುಗಳನ್ನು ರಹಸ್ಯ ಚಾನಲ್ಗಳಾಗಿ ಬಳಸಬಹುದು ಆದ್ದರಿಂದ ಈ ಚಾನಲ್ಗಳು ಹೆಚ್ಚು ಗದ್ದಲದಿದ್ದರೂ ಸಹ ಬೆಲ್ ಲಾಪದುಲಾಮಾದರಿ ಅಥವಾ ಅಂತಹ ಯಾವುದೇ ಇತರ MLS ಮಾದರಿಯ ಅರ್ಧಚಂದ್ರಾಕೃತಿಯಿಂದ ಪ್ರೇರಿತವಾದ ಒಂದು ವರ್ಗೀಕರಣ ಮಟ್ಟದಿಂದ ಮತ್ತೊಂದು ಅನಧಿಕೃತ ವರ್ಗೀಕರಣ ಮಟ್ಟಕ್ಕೆ ಮಾಹಿತಿಯನ್ನು ವರ್ಗಾಯಿಸಲು ಇನ್ನೂ ಬಳಸಲಾಗುತ್ತದೆ ನಂತರದ ಉಪನ್ಯಾಸದಲ್ಲಿ ನಾವು ರಹಸ್ಯ ಚಾನಲ್ನ ಉದಾಹರಣೆಯನ್ನು ನೋಡುತ್ತೇವೆ ಮತ್ತು ಅದು ಹೇಗೆ ಎಂದು ನೋಡೋಣ ರಹಸ್ಯ ಚಾನಲ್ ಆಚರಣೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈಗ MLS ಮಾದರಿಯ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಇದನ್ನು ಬಿಬಾ ಮಾದರಿ ಎಂದು ಕರೆಯಲಾಗುತ್ತದೆ ಮತ್ತು ಮೂಲಭೂತವಾಗಿ ಇದು ಬೆಲ್ ಲಾಪಡುಲಾ ಮಾದರಿಯು ತಲೆಕೆಳಗಾಗಿದೆ ಆದರೆ ಬೆಲ್ ಲಾಪಡುಲಾ ಮಾದರಿಯು ಗೌಪ್ಯತೆಗೆ ಮಾತ್ರ ಸಂಬಂಧಿಸಿದೆ ಮತ್ತು ಸಮಗ್ರತೆಯ ಬಗ್ಗೆ ಚಿಂತಿಸುವುದಿಲ್ಲ ಮತ್ತೊಂದೆಡೆ ಬಿಬಾ ಮಾದರಿಯು ಮುಖ್ಯವಾಗಿ ಸಮಗ್ರತೆಗೆ ಸಂಬಂಧಿಸಿದೆ ಆದ್ದರಿಂದ ಅನಧಿಕೃತ ಬಳಕೆದಾರರು ವಸ್ತುವಿಗೆ ಮಾರ್ಪಾಡುಗಳನ್ನು ಮಾಡುವುದನ್ನು ತಡೆಯುವುದು ಬಿಬಾ ಮಾದರಿಯ ಮುಖ್ಯ ಪಾತ್ರವಾಗಿದೆ ಬಿಬಾ ಆಸ್ತಿಯನ್ನು ಕೆನ್ನೆತ್ ಜೆ ಬಿಬಾ ಅವರು 1975 ರಲ್ಲಿ ಪ್ರಸ್ತಾಪಿಸಿದರು ಮತ್ತು ಇದು DS ನಿಯಮದ ಜೊತೆಗೆ ಎರಡು ನಿಯಮಗಳನ್ನು ವ್ಯಾಖ್ಯಾನಿಸುತ್ತದೆ ಮೊದಲ ನಿಯಮವು ಓದುವುದಿಲ್ಲ ಅಥವಾ ಸರಳವಾದ ಸಮಗ್ರತೆಯ ಪ್ರಮೇಯ ಆದರೆ ಎರಡನೆಯ ನಿಯಮವು ಯಾವುದೇ ಬರಹ ಅಥವಾ ನಕ್ಷತ್ರದ ಸಮಗ್ರತೆಯ ಪ್ರಮೇಯ ಆದ್ದರಿಂದ ಸರಳವಾದ ಸಮಗ್ರತೆಯ ಪ್ರಮೇಯದೊಂದಿಗೆ ನಿರ್ದಿಷ್ಟ ಕ್ಲಿಯರೆನ್ಸ್ ಹೊಂದಿರುವ ನಿರ್ದಿಷ್ಟ ವಿಷಯವು ಕ್ಲಿಯರೆನ್ಸ್ನಲ್ಲಿರುವ ವಸ್ತುಗಳನ್ನು ಓದಬಹುದು ಅದು ಅದೇ ಕ್ಲಿಯರೆನ್ಸ್ನಲ್ಲಿ ವಸ್ತುಗಳನ್ನು ಓದಬಹುದು ಮತ್ತು ಕಡಿಮೆ ಕ್ಲಿಯರೆನ್ಸ್ನಲ್ಲಿರುವ ವಸ್ತುಗಳನ್ನು ಸಹ ಓದಬಹುದು ಆದ್ದರಿಂದ ನೀವು ಮಾಹಿತಿಯ ಹರಿವಿನ ಹಾದಿಯನ್ನು ನೋಡುತ್ತೀರಿ ಮಾಹಿತಿಯ ಹರಿವು ಹೆಚ್ಚಿನ ಕ್ಲಿಯರೆನ್ಸ್ ಮಟ್ಟದಿಂದ ಕಡಿಮೆ ಕ್ಲಿಯರೆನ್ಸ್ ಮಟ್ಟಕ್ಕೆ ಹೋಗಬಹುದು ಮತ್ತೊಂದೆಡೆ ಬಿಬಾ ಆಸ್ತಿ ಅನುಮತಿಸದಿರುವುದು ಓದದಿರುವುದು ಮತ್ತು ಬರೆಯದಿರುವುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಬಿಬಾ ಮಾದರಿಯು ಮಾಹಿತಿಯ ಹರಿವನ್ನು ಕಡಿಮೆ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ತಡೆಯುತ್ತದೆ ಆದ್ದರಿಂದ Biba ಮಾದರಿಯು ಓದುವುದನ್ನು ಏಕೆ ತಡೆಯುತ್ತದೆ ಮೂಲಭೂತವಾಗಿ ಕೆಳಗೆ ಓದಲು ಅನುಮತಿಸಿದರೆ ನಂತರ ಹೆಚ್ಚಿನ ಸಮಗ್ರತೆಯ ವಸ್ತುವನ್ನು ಕಡಿಮೆ ಸಮಗ್ರತೆಯ ದಾಖಲೆಯಿಂದ ಮಾರ್ಪಡಿಸಬಹುದು ಉದಾಹರಣೆಗೆ ನಾವು ಸಾಮಾನ್ಯ ಕ್ಯಾಪ್ಟನ್ಗಳು ಮತ್ತು ಖಾಸಗಿಯಂತಹ ಕ್ರಮಾನುಗತವನ್ನು ಹೊಂದಿದ್ದೇವೆ ಎಂದು ಹೇಳೋಣ ಆದ್ದರಿಂದ ನೀವು ಇದಕ್ಕೆ ಬಿಬಾ ಮಾದರಿಯನ್ನು ಅನ್ವಯಿಸಿದಾಗ ಅದು ರಚಿಸಲಾದ ಡಾಕ್ಯುಮೆಂಟ್ ಆಗಿದ್ದು ಸಾಮಾನ್ಯವು ಎಲ್ಲಾ ವಿಷಯಗಳಿಗೆ ಕಡಿಮೆ ಮಟ್ಟದಲ್ಲಿ ಓದಬಲ್ಲದು ಎಂದು ಹೇಳೋಣ ಮುಂದೆ ಬಿಬಾ ಮಾದರಿಯು ಯಾವುದೇ ಓದುವಿಕೆಗಾಗಿ ಆಸ್ತಿಯನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ ಕ್ಯಾಪ್ಟನ್ಗಳು ರಚಿಸಿದ ಫೈಲ್ ಅನ್ನು ಸಾಮಾನ್ಯರಿಂದ ಓದಲಾಗುವುದಿಲ್ಲ ಆದ್ದರಿಂದ Biba ಮಾದರಿಯನ್ನು ಹಲವಾರು ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಅಳವಡಿಸಲಾಗಿದೆ ಮೂಲಭೂತವಾಗಿ ಸಿಸ್ಟಮ್ ಫೈಲ್ಗಳನ್ನು ಸಿಸ್ಟಮ್ನಲ್ಲಿರುವ ಎಲ್ಲಾ ಬಳಕೆದಾರರು ಓದಬಹುದು ಎಂದು ಖಚಿತಪಡಿಸುತ್ತದೆ ಆದಾಗ್ಯೂ ಸಿಸ್ಟಮ್ ಫೈಲ್ಗಳನ್ನು ಯಾವುದೇ ಸೌಲಭ್ಯವಿಲ್ಲದ ಬಳಕೆದಾರರಿಂದ ಮಾರ್ಪಡಿಸಲು ಸಾಧ್ಯವಾಗುವುದಿಲ್ಲ ಈ ಕೋರ್ಸ್ನಲ್ಲಿನ ಮುಂದಿನ ಉಪನ್ಯಾಸದಲ್ಲಿ ನಾವು ರಹಸ್ಯ ಚಾನೆಲ್ಗಳ ಕುರಿತು ಹೆಚ್ಚಿನ ವಿವರಗಳನ್ನು ನೋಡುತ್ತೇವೆ ನಾವು ಸಂಗ್ರಹ ರಹಸ್ಯ ಚಾನಲ್ನ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅನಧಿಕೃತ ರೀತಿಯಲ್ಲಿ ಮಾಹಿತಿಯು ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ಹೇಗೆ ಹರಿಯುತ್ತದೆ ಎಂಬುದನ್ನು ನೋಡೋಣ ಧನ್ಯವಾದ